Suraishkumar Department of Biotechnology Indian Institute of Technology Madras Lecture 03 Solution to PP 1 1 ಜೈವಿಕ ರಿಯಾಕ್ಟರ್ಗಳು ಪ್ರೊಫೆಸರ್ ಜಿ ಸುರೈಷ್ಕುಮಾರ್ ಜೈವಿಕ ತಂತ್ರಜ್ಞಾನ ಇಲಾಖೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಉಪನ್ಯಾಸ 03 ಪಿಪಿ 1 1 ಕ್ಕೆ ಪರಿಹಾರ ಜೈವಿಕ ರಿಯಾಕ್ಟರ್ಗಳ ಕುರಿತ ಈ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣದ 10 ಗಂಟೆಗಳ ಕೋರ್ಸ್ನ ಉಪನ್ಯಾಸ ಸಂಖ್ಯೆ 3 ಕ್ಕೆ ಸುಸ್ವಾಗತ ಮೊದಲ ಎರಡು ಉಪನ್ಯಾಸಗಳಲ್ಲಿ ಜೈವಿಕ ರಿಯಾಕ್ಟರ್ಗಳು ಎಂದರೆ ಏನು ಅವುಗಳು ಯಾವ ರೀತಿಯ ಉತ್ಪನ್ನಗಳನ್ನು ತಯಾರಿಸುತ್ತವೆ ಯಾವ ರೀತಿಯ ಸಾಮಾನ್ಯ ಜೈವಿಕ ರಿಯಾಕ್ಟರ್ಗಳನ್ನು ಬಳಸಲಾಗುತ್ತದೆ ಕಾರ್ಯಾಚರಣೆಯ ವಿಧಾನಗಳು ಯಾವುವು ಪ್ರಧಾನವಾಗಿ ಬ್ಯಾಚ್ ನಿರಂತರ ಮತ್ತು ಅರೆ ಬ್ಯಾಚ್ಅಥವಾ ಫೆಡ್ ಬ್ಯಾಚ್ ಬಗ್ಗೆ ಪರಿಚಯಿಸಲಾಯಿತುತದನಂತರ ನಾವು ಕೆಲವು ವಿವರಗಳನ್ನು ನೋಡಲಾರಂಭಿಸಿದೆವು ನಾವು ನೋಡಿದ ಮೊದಲ ಅಂಶಗಳೆಂದರೆ ಸ್ವಚವಾದ ಸ್ಲೇಟ್ ಅನ್ನು ಹೇಗೆ ಹೊಂದಬೇಕು ಏಕೆಂದರೆ ಅದರಲ್ಲಿರುವ ಎಲ್ಲಾ ಜೀವಿಗಳನ್ನು ಕೊಲ್ಲಬೇಕು ಎಂದು ನಾವು ಹೇಳಿದ್ದೇವು ನಾವು ಸ್ವಚವಾದ ಸ್ಲೇಟ್ ಅನ್ನು ರಚಿಸಬೇಕು ನಂತರ ನಾವು ನಮ್ಮ ಆಸಕ್ತಿಯ ಜೀವಿಗಳನ್ನು ಜೈವಿಕ ರಿಯಾಕ್ಟರ್ ಗೆ ಪರಿಚಯಿಸಬೇಕು ಇದು ನಮಗೆ ಆಸಕ್ತಿಯ ಉತ್ಪನ್ನವನ್ನು ಉತ್ಪಾದಿಸುತ್ತದೆ ಕ್ಲೀನ್ ಸ್ಲೇಟ್ ಸಾಧಿಸಲು ಮೂರು ವಿಧಾನಗಳಿವೆ ತಾಪಮಾನ ಆಧಾರಿತ ರಾಸಾಯನಿಕ ಆಧಾರಿತ ರಾಸಾಯನಿಕ ಆವಿಗಳು ಮತ್ತು ವಿಕಿರಣ ಆಧಾರಿತ ಗಾಮಾ UV ಮತ್ತು ಇತ್ಯಾದಿ ನಂತರ ನಾವು ಉಷ್ಣ ಕ್ರಿಮಿಶುದ್ಧೀಕರಣ ತಾಪಮಾನ ಆಧಾರಿತ ಅಂಶಗಳ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡಿದೆವು ಇದರಿಂದಾಗಿ ಕ್ರಿಮಿಶುದ್ಧೀಕರಣ ಪ್ರಕ್ರಿಯೆಯಾದ ಎ ಪ್ರಿಯೊರಿಯನ್ನು ವಿನ್ಯಾಸಗೊಳಿಸಲು ನಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿತು ಅದು ವಿಶ್ಲೇಷಣೆಯ ಸಂಪೂರ್ಣ ಉದ್ದೇಶವಾಗಿತ್ತು ಇದು ನಮಗೆ ಸಾಕಷ್ಟು ಒಳನೋಟಗಳನ್ನು ನೀಡಿತು ಆದರೆ ಪ್ರಾಯೋಗಿಕ ಅಂಶವೆಂದರೆ ಸೂಕ್ತ ಪ್ರಕ್ರಿಯೆಗಳನ್ನು ವಿನ್ಯಾಸಗೊಳಿಸಲು ಸಮರ್ಥನೆ ಹೊಂದುವುದು ನಾನು ಈ ನಿರ್ದಿಷ್ಟ ಪ್ರಸ್ತುತಿಯನ್ನು ತೆರೆಯುತ್ತೇನೆ ಉಷ್ಣ ಕ್ರಿಮಿಶುದ್ಧೀಕರಣ ಹೆಚ್ಚಿನ ತಾಪಮಾನದಲ್ಲಿ ಬದುಕಬಲ್ಲ ಜೀವಕೋಶಗಳ ಪ್ರತಿಕ್ರಿಯೆ ಇದನ್ನೇ ನಾವು ನೋಡಿದ್ದು ನಾವು x ಅಕ್ಷದಲ್ಲಿ ಸಮಯಕ್ಕೆ ವಿರುದ್ಧವಾಗಿ y ಅಕ್ಷದಲ್ಲಿ ಲಾಗ್ ಸ್ಕೇಲ್ನಲ್ಲಿ ಶೇಕಡಾ ಬದುಕಬಲ್ಲ ಜೀವಕೋಶ ಸಾಂದ್ರತೆಯನ್ನು ಹೊಂದಿದ್ದೇವೆ ಮತ್ತು ಈ ಸಂಬಂಧವು ಲಾಗ್ ಸ್ಕೇಲ್ನಲ್ಲಿರುವಾಗ ರೇಖೀಯವಾಗಿರುತ್ತದೆ ಅಲ್ಲದೆ ತಾಪಮಾನ ಹೆಚ್ಚಾದಂತೆ ಇಳಿಕೆ ಮತ್ತು ಇಳಿಕೆಯ ಸ್ಲೋಪ್ ಹೆಚ್ಚಾಗುತ್ತದೆ ಎಂದು ನಾವು ಹೇಳಿದ್ದೇವೆ ಈ ರೀತಿಯ ಪ್ರತಿಕ್ರಿಯೆಯ ಬಗ್ಗೆಯೇ ನಾವು ವಿಶ್ಲೇಷಿಸಲು ಪ್ರಯತ್ನಿಸುತ್ತಿದ್ದು ಡೇಕ್ರೀಸ್ ಇನ್ ಕಾನ್ಸಂಟ್ರೇಶನ್ ಬದುಕಬಲ್ಲ ಜೀವಕೋಶಗಳ ಕಾನ್ಸಂಟ್ರೇಶನ್ಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಎಂದು ನಾವು ಪರಿಗಣಿಸಿದರೆ ನಾವು ಈ ಪರಿಸ್ಥಿತಿಯನ್ನು ವಿಶ್ಲೇಷಿಸಬಹುದು ಎಂದು ನಾವು ಹೇಳಿದ್ದೇವೆಒಂದು ರೀತಿಯ ಫಸ್ಟ್ ಆರ್ಡರ್ ರೇಲಷನ್ಶಿಪ್ ಇದನ್ನು ಬಳಸಿಕೊಂಡು ಮತ್ತು ವಾಸ್ತವವಾಗಿ ಈ ಕಾರ್ಯಾಚರಣೆಯು ಬ್ಯಾಚ್ ಜೈವಿಕ ರಿಯಾಕ್ಟರ್ನಲ್ಲಿ ನಡೆಯುತ್ತಿದೆ ಎಂಬ ಆಧಾರದ ಮೇಲೆ ನಾವು ಅದಕ್ಕಾಗಿ ಒಂದು ಸಮತೋಲನವನ್ನು ಬರೆದಿದ್ದೇವೆ ಇದು ಮಹತ್ತ್ವದ ಸಮೀಕರಣ d d t of x v ಇದು ಮೈನಸ್ k d into x v ಆಗಿರುತ್ತದೆ ಮತ್ತು ನೀವು ಇದನ್ನು ಪರಿಹರಿಸಿದರೆ ln of x v naught by x v equals k d t ಪಡೆಯುತ್ತೇವೆ ಅದು ನಿಮಗೆ ಸಮಯವನ್ನು ನೀಡುತ್ತದೆ x v ನಾಟ್ ನಿಂದ ಪ್ರಾರಂಭವಾಗುವ ಬದುಕಬಲ್ಲ ಜೀವಕೋಶ ಸಾಂದ್ರತೆಯು x v ಗೆ ಇಳಿಯಲು ಬೇಕಾದ ಸಮಯ 2 303 by k d log to the base 10 x v naught by x v ನೀವು ಅರಿತುಕೊಂಡಂತೆ ಇದು ಸ್ವಾಭಾವಿಕ ಲಾಗ್ log to the base eನಾವು ಅದನ್ನು log to the base 10 ಗೆ ಪರಿವರ್ತಿಸಿದಾಗ ನೀವು 2 303 ಫ್ಯಾಕ್ಟರ್ ಹೊಂದಿದ್ದೀರಿ ಇಲ್ಲದಿದ್ದರೆ ಇದು ಮೂಲಭೂತವಾಗಿ ಈ ಸಮೀಕರಣವನ್ನು ವರ್ಗಾಯಿಸುತ್ತದೆ ಇಲ್ಲಿ ಮುಖ್ಯ ವಿಷಯವೆಂದರೆ ಬದುಕಬಲ್ಲ ಜೀವಕೋಶದ ಸಾಂದ್ರತೆಯು ಕೆಲವು ಷರತ್ತುಗಳ ಅಡಿಯಲ್ಲಿ x v ನಾಟ್ ನಿಂದ x v ಗೆ ಇಳಿಯಲು ಅಗತ್ಯವಾದ ಸಮಯವನ್ನು ನಾವು ಹೊಂದಿದ್ದೇವೆ ಇದು ಡೆತ್ ಕಾನ್ಸ್ಟಂಟ್ ಅಥವಾ ಸ್ಟೆರಿಲೈಝಷನ್ ಕಾನ್ಸ್ಟಂಟ್ k d ಯಿಂದ ನಿರೂಪಿಸಲ್ಪಟ್ಟಿದೆ ಇದನ್ನೇ ನಾವು ತಲುಪಿದ್ದು ತದನಂತರ ನಾವು ಡೆಸಿಮಲ್ ರೆಡ್ಯೂಕ್ಷನ್ ರೇಟ್ ಅನ್ನು ಸಹ ನೋಡಿದ್ದೇವೆ ಇದು ನಿರ್ದಿಷ್ಟ ತಾಪಮಾನದಲ್ಲಿ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ 10 ಪಟ್ಟು ಇಳಿಕೆಗೆ ಅಗತ್ಯವಾದ ಸಮಯ 10 ಪಟ್ಟು ಕಡಿತಕ್ಕಾಗಿ ನಾವು ಮಾಡಬೇಕಾಗಿರುವುದು x v naught ಅನ್ನು xv to be 10 ಎಂದು ಬದಲಾಯಿಸುವುದು ತದನಂತರ ನಾವು ದಶಮಾಂಶ ಕಡಿತ ಸಮಯ d ಅನ್ನು 2 303 by k d ಯಿಂದ ಪಡೆದುಕೊಂಡಿದ್ದೇವೆ ಈ ಸಮಯದಲ್ಲಿ ಒಂದು ಸಮಸ್ಯೆಯನ್ನು ನಿಗದಿಪಡಿಸಲಾಗಿತು ಅಭ್ಯಾಸದ ಸಮಸ್ಯೆ 1 ಸಮಸ್ಯೆ ಹೀಗೆ ಓದುತ್ತದೆ ಜೈವಿಕ ರಿಯಾಕ್ಟರ್ ಅನ್ನು ಬಳಕೆಗೆ ಮೊದಲು ಕ್ರಿಮಿಶುದ್ಧೀಕರಣ ಮಾಡಬೇಕಾಗಿದೆ ಜೈವಿಕ ರಿಯಾಕ್ಟರ್ನಲ್ಲಿನ ದ್ರಾವಣ ಒಂದೇ ರೀತಿಯ ಉಷ್ಣ ಪ್ರತಿಕ್ರಿಯೆ ಗುಣಲಕ್ಷಣಗಳನ್ನು ಹೊಂದಿರುವ ಏಕ ಜೀವಕೋಶಗಳನ್ನು ಒಳಗೊಂಡಿದೆ 70 ಡಿಗ್ರಿ C ನಲ್ಲಿ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಅದರ ಮೂಲ ಮೌಲ್ಯದ 20 ಪ್ರತಿಶತಕ್ಕೆ ಕಡಿಮೆಯಾಗಲು 5 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ A ಡೆಸಿಮಲ್ ರಿಡೆಕ್ಷನ್ ಟೈಮ್ ಅನ್ನು ನಿರ್ಧರಿಸಿ ಮತ್ತು b ಅದೇ ಪರಿಸ್ಥಿತಿಗಳಲ್ಲಿ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಅದರ ಮೂಲ ಮೌಲ್ಯದ 0 1 ಪ್ರತಿಶತಕ್ಕೆ ಕಡಿಮೆಯಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಹಿಂದಿನ ಉಪನ್ಯಾಸ ಉಪನ್ಯಾಸ ಸಂಖ್ಯೆ 2ನ್ನು ಬಹುಮಟ್ಟಿಗೆ ಮುಗಿಸಿದಾಗ ನಾವು ಕೇಳಿದ ಪ್ರಶ್ನೆ ಅಥವಾ ನಿಯೋಜಿಸಲಾದ ಸಮಸ್ಯೆ ಇದಾಗಿತ್ತು ಇದನ್ನು ಕಾರ್ಯಗತಗೊಳಿಸಲು ನಿಮಗೆ ಅವಕಾಶ ಸಿಕ್ಕಿತು ಎಂದು ನಾನು ಭಾವಿಸುತ್ತೇನೆ ನಾನು ಮೊದಲೇ ಭರವಸೆ ನೀಡಿದಂತೆ ಮುಂದಿನ ಉಪನ್ಯಾಸದ ಆರಂಭದಲ್ಲಿ ನಿಗದಿಪಡಿಸಿದ ಸಮಸ್ಯೆಗಳನ್ನು ಪರಿಹರಿಸುತ್ತೇನೆ ಈ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ನಾವು ಈ ಉಪನ್ಯಾಸವನ್ನು ಪ್ರಾರಂಭಿಸುತ್ತೇವೆ ನಾನು ಮೊದಲು ಸಮಸ್ಯೆ ಪರಿಹಾರದ ಬಗ್ಗೆ ಸ್ವಲ್ಪ ಮಾತನಾಡುತ್ತೇನೆ ಸಮಸ್ಯೆ ಪರಿಹಾರವು ಉನ್ನತ ಮಟ್ಟದ ಕೌಶಲ್ಯವಾಗಿದೆ ಕೆಲವು ಜನರು ಚೆನ್ನಾಗಿ ಹಾಡಲು ಅಥವಾ ಚೆನ್ನಾಗಿ ನೃತ್ಯ ಮಾಡಲು ಅಥವಾ ಆಟವನ್ನು ಚೆನ್ನಾಗಿ ಆಡಲು ಸಾಧ್ಯವಾಗುವಂತೆಯೇ ಇದು ಅದೇ ರೀತಿ ನಿಮ್ಮಲ್ಲಿ ಯಾವುದೇ ಕೌಶಲ್ಯವಿರಲಿ ಅಥವಾ ನೀವು ಯಾವುದೇ ಕೌಶಲ್ಯದ ಬಗ್ಗೆ ಯೋಚಿಸಿ ನೀವು ಅದರೊಂದಿಗೆ ಒಂದು ನಿರ್ದಿಷ್ಟ ಸಂಬಂಧವನ್ನು ಹೊಂದಿದ್ದೀರಿ ಅಂತೆಯೇ ಸಮಸ್ಯೆ ಪರಿಹಾರವೂ ಸಹ ಒಂದು ಕೌಶಲ್ಯವಾಸ್ತವವಾಗಿ ಇದು ಕಾಗ್ನಿಟಿವ್ ಡೊಮೇನ್ನಲ್ಲಿ ಉನ್ನತ ಮಟ್ಟದ ಕೌಶಲ್ಯವಾಗಿದೆ ಸಂಗೀತ ನೃತ್ಯ ಮತ್ತು ಮುಂತಾದವುಗಳಲ್ಲಿ ಸ್ವಾಭಾವಿಕ ಸಾಮರ್ಥ್ಯವನ್ನು ಹೊಂದಿರುವ ಕೆಲವು ಜನರಂತೆ ಕೆಲವು ಜನರು ಸ್ವಾಭಾವಿಕವಾಗಿ ಅದರಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ನೀವು ಸ್ವಾಭಾವಿಕ ಸಾಮರ್ಥ್ಯವನ್ನು ಹೊಂದಿದ್ದರೆ ಈ ಆರಂಭಿಕ ಭಾಗ ಅಥವಾ ಸಮಸ್ಯೆಯನ್ನು ಪರಿಹರಿಸುವ ವಿವರಗಳು ನಿಮಗೆ ತುಂಬಾ ಅಗತ್ಯವಿಲ್ಲದಿರಬಹುದು ನೀವು ಈಗಾಗಲೇ ಉತ್ತಮ ಮಟ್ಟದಲ್ಲಿದ್ದೀರಿ ನೀವು ಏನು ಮಾಡುತ್ತಿದ್ದೀರಿ ಅದ್ಧನ್ನು ನೀವು ಮುಂದುವರಿಸಬೇಕು ನಿಯೋಜಿಸಿ ನಿಯೋಜಿಸಲಾದ ಸಮಸ್ಯೆಗಳನ್ನು ಮಾಡಿ ಮತ್ತು ಎಲ್ಲವೂ ಕಲಿಯಲು ಚೆನ್ನಾಗಿ ಇರುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದಾಗ್ಯೂ ನನ್ನ ಅನುಭವದಲ್ಲಿ ಹೆಚ್ಚಿನ ಜನರು ಸಮಸ್ಯೆ ಪರಿಹಾರ ಮಾಡುವಲ್ಲಿ ಸ್ವಾಭಾವಿಕ ಕೌಶಲ್ಯವನ್ನು ಹೊಂದಿಲ್ಲ ಎಂದು ನಾನು ಕಂಡುಕೊಂಡಿದ್ದೇನೆ ಆ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವುದು ನಮಗೆ ಅವಶ್ಯಕವಾಗಿದೆ ಏಕೆಂದರೆ ಅದು ಈ ವೃತ್ತಿಗೆ ಅವಶ್ಯಕವಾಗಿದೆ ಆದರೆ ನೀವು ಸ್ವಾಭಾವಿಕ ಕೌಶಲ್ಯವನ್ನು ಹೊಂದಿಲ್ಲದಿದ್ದರೂ ಸಹ ನೀವು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ಏನನ್ನಾದರೂ ಮಾಡಬೇಕಾಗಿದೆ ಅದನ್ನು ಹೆಚ್ಚಿಸಿಕೊಳ್ಳಲು ಸಹಜವಾಗಿ ನಾವು ಅಭ್ಯಾಸ ಮಾಡುತ್ತೇವೆ ನಾವು ಪ್ರಯತ್ನವನ್ನು ಮಾಡುತ್ತೇವೆ ಮತ್ತು ನಂತರ ನಾವು ಒಂದು ನಿರ್ದಿಷ್ಟ ಮಟ್ಟಕ್ಕೆ ಹೋಗುತ್ತೇವೆ ಸಮಸ್ಯೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ನನಗೆ ಖಾತ್ರಿಯಿದೆ ಸ್ಥಿರವಾದ ಉತ್ತಮ ಪ್ರಯತ್ನದಿಂದ ನೀವು ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ನಾವು ಈ ಪಠ್ಯದಲ್ಲಿ ಕ್ಲೋಸ್ಡ್ ಎಂಡೆಡ್ ಸಮಸ್ಯೆಗಳು ಎಂದು ಕರೆಯಲಾಗುವ ಸಮಸ್ಯೆಗಳಿಗೆ ನಮ್ಮನ್ನು ಮಿತಿಗೊಳಿಸುತ್ತೇವೆ ಕ್ಲೋಸ್ಡ್ ಎಂಡೆಡ್ ಸಮಸ್ಯೆಗಳು ಎಂದರೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಗತ್ಯವಿರುವ ಎಲ್ಲವನ್ನೂ ಸಮಸ್ಯೆಯ ಹೇಳಿಕೆಯಲ್ಲಿ ನೀಡಲಾಗಿದೆ ಅಥವಾ ನಿಮ್ಮ ಟಿಪ್ಪಣಿಗಳಲ್ಲಿನ ವಸ್ತುಗಳ ಮತ್ತು ಇತ್ಯಾದಿ ಮೂಲಕ ತಿಳಿದುಬರುತ್ತದೆ ಇದು ಓಪನ್ ಎಂಡೆಡ್ ಸಮಸ್ಯೆಗಳಿಗಿಂತ ಭಿನ್ನವಾಗಿದೆ ಅದು ಸಮಸ್ಯೆಯಲ್ಲಿ ಹೇಳಲಾದ ಅಥವಾ ತಿಳಿದಿರುವ ಎಲ್ಲ ಮಾಹಿತಿಯನ್ನು ಹೊಂದಿರುವುದಿಲ್ಲ ನೀವು ಕೆಲವು ವಿಷಯಗಳನ್ನು ವಿಸ್ತರಿಸಬೇಕಾಗಬಹುದು ತದನಂತರ ಇತರ ಮೂಲಗಳು ಕೃತಿಗಳು ಮತ್ತು ಮುಂತಾದವುಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ತದನಂತರ ಸಮಸ್ಯೆಯನ್ನು ಪರಿಹರಿಸಬೇಕು ವಾಸ್ತವವಾಗಿ ನನ್ನ ನಿಯಮಿತ ಕೋರ್ಸ್ಗಳಲ್ಲಿ ನಾನು ಸೆಮಿಸ್ಟರ್ ಉದ್ದಕ್ಕೂ ಓಪನ್ ಎಂಡೆಡ್ ಸಮಸ್ಯೆಗಳನ್ನು ಪರಿಹರಿಸಲು ನಿಯೋಜಿಸುತ್ತೇನೆ ಸೆಮಿಸ್ಟರ್ನ ಸಂಪೂರ್ಣ ಉದ್ದಕ್ಕೂ ಪರಿಹರಿಸಬೇಕಾದ ಸಮಸ್ಯೆ ಇದು ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾದ ಕಲಿಕೆಯ ಅನುಭವ ಈ ಕೋರ್ಸ್ ಸ್ವರೂಪವು ಅದನ್ನು ಪರಿಣಾಮಕಾರಿಯಾಗಿ ಮಾಡಲು ನಮಗೆ ಅನುಮತಿಸುವುದಿಲ್ಲ ಆದ್ದರಿಂದ ಈ ಕೋರ್ಸ್ಗಾಗಿ ಕನಿಷ್ಠ ಕ್ಲೋಸ್ಡ್ ಎಂಡೆಡ್ ಸಮಸ್ಯೆಯ ಪರಿಹಾರವನ್ನು ನೋಡೋಣ ನೀವು ತಿಳಿದುಕೊಳ್ಳಲು ಅಥವಾ ಸಮಸ್ಯೆಯನ್ನು ಪರಿಹರಿಸುವ ಕೌಶಲ್ಯವನ್ನು ವ್ಯವಸ್ಥಿತ ಶೈಲಿಯಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ಆಸಕ್ತಿ ಹೊಂದಿದ್ದರೆ ನೀವು ಈ ಪುಸ್ತಕವನ್ನು ಓದಲು ಬಯಸಬಹುದು ಇದು ಪುಸ್ತಕದ ಶೀರ್ಷಿಕೆ ಸ್ಟ್ರಾಟೆಜಿಎಸ್ ಫಾರ್ ಕ್ರಿಯೇಟಿವ್ ಪ್ರಾಬ್ಲಮ್ ಸೋಲವಿಂಗ್ ಲೇಖಕರು ಸ್ಕಾಟ್ ಫೊಗ್ಲರ್ ಮತ್ತು ಸ್ಟೀವನ್ ಇ ಲೆಬ್ಲ್ಯಾಂಕ್ ಇದೊಂದು ಒಳ್ಳೆಯ ಪುಸ್ತಕ ಸಮಸ್ಯೆ ಪರಿಹಾರದ ಬಗ್ಗೆ ನೀವು ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳಲು ಬಯಸಿದರೆ ನೀವು ಆ ಪುಸ್ತಕವನ್ನು ಓದಬೇಕು ನೀವು ಪುಸ್ತಕವನ್ನು ಅಧ್ಯಯನ ಮಾಡಿದಾಗ ಮತ್ತು ನಿರಂತರ ಪ್ರಯತ್ನದಿಂದ ಪರಿಣತರಾಗುತ್ತೀರಾ ಇದರೊಂದಿಗೆ ಕ್ಲೋಸ್ಡ್ ಎಂಡೆಡ್ ಸಮಸ್ಯೆಯನ್ನು ನಾವು ಹೇಗೆ ಪರಿಹರಿಸಲಿದ್ದೇವೆ ಎಂಬುದರ ಕುರಿತು ನಾನು ತೋರಿಸುತ್ತೇನೆ ನಾವು ಕೇಳಬೇಕಾದ ಮೊದಲ ಪ್ರಶ್ನೆ ಏನು ಬೇಕು ನಾವು ಏನನ್ನು ಕಂಡುಹಿಡಿಯಬೇಕೆಂದು ಸಮಸ್ಯೆ ಬಯಸುತ್ತದೆ ಅದು ಸ್ಪಷ್ಟವಾದ ನಂತರ ಅದನ್ನು ಬರೆದಿಡಿನಂತರ ಸಮಸ್ಯೆಯ ಮೂಲಕ ಉಪನ್ಯಾಸಗಳಲ್ಲಿ ಒಳಗೊಂಡಿರುವ ಸಮಸ್ಯೆಗೆ ಸಂಬಂಧಿಸಿದ ವಸ್ತುಗಳ ಮೂಲಕ ಏನು ನೀಡಲಾಗಿದೆ ಅಥವಾ ತಿಳಿದಿದೆ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳಿ ಇವೆರಡೂ ಸ್ಪಷ್ಟವಾದ ನಂತರ ಮೊದಲನೆಯದನ್ನು ಎರಡನೆಯದರೊಂದಿಗೆ ನಾವು ಹೇಗೆ ಸಂಪರ್ಕಿಸುತ್ತೇವೆ ಎಂಬ ಪ್ರಶ್ನೆಯನ್ನು ಕೇಳುತ್ತೇವೆ ಈ ನಿರ್ದಿಷ್ಟ ಸಮಸ್ಯೆಯ ಅಗತ್ಯಗಳನ್ನು ನಾವು ಈ ಸಮಸ್ಯೆಯಲ್ಲಿ ಕೊಟ್ಟಿರುವ ಅಥವಾ ತಿಳಿದಿರುವುದರೊಂದಿಗೆ ಹೇಗೆ ಸಂಪರ್ಕಿಸುತ್ತೇವೆ ಮತ್ತು ಅದನ್ನು ಮಾಡುವಾಗ ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಅವಲಂಬಿಸಬಹುದಾದ ಯಾವುದೇ ಮೂಲ ತತ್ವಗಳಿವೆಯೇ ಎಂದು ನಾವು ಕೇಳುತ್ತೇವೆ ವಾಸ್ತವವಾಗಿ ಪರಿಹಾರವನ್ನು ಪ್ರಸ್ತುತಪಡಿಸುವಾಗ ನಾನು ಮೊದಲ 3ನ್ನು ಮಾತ್ರ ಬಳಸಲಿದ್ದೇನೆ ಏನು ಬೇಕು ಏನು ನೀಡಲಾಗಿದೆ ಅಥವಾ ತಿಳಿದಿದೆ ನಾವು ಅಗತ್ಯಗಳನ್ನು ಕೊಟ್ಟಿರುವುದರೊಂದಿಗೆ ಮತ್ತು ತಿಳಿದಿರುವುದರೊಂದಿಗೆ ಹೇಗೆ ಸಂಪರ್ಕಿಸುತ್ತೇವೆ ಮತ್ತು ಮೂರನೇ ಅಂಶದ ಭಾಗವಾಗಿ ಅದನ್ನು ಹೇಗೆ ಮಾಡಲಿದ್ದೇನೆ ಎಂಬುದನ್ನು ತೆಗೆದುಕೊಳ್ಳುತ್ತೇವೆ ಈಗ ಎದುರಾಗಿರುವ ಸಮಸ್ಯೆಯನ್ನು ಪರಿಹರಿಸುವ ಬಗ್ಗೆ ನಾವು ನೋಡೋಣ ನಾವು ಇದನ್ನು ಈಗಾಗಲೇ ಓದಿದ್ದೇವೆ ನಾವು ಡೆಸಿಮಲ್ ರಿಡೆಕ್ಷನ್ ಟೈಮ್ ಅನ್ನು ಭಾಗ a ಯಲ್ಲಿ ಮತ್ತು ಭಾಗ b ಯಲ್ಲಿ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಮೂಲ ಮೌಲ್ಯದ ಶೇಕಡಾ 0 1 ಕ್ಕೆ ಇಳಿಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಕಂಡುಹಿಡಿಯಬೇಕು ಕೆಲವು ಮಾಹಿತಿಯನ್ನು ನೀಡಲಾಗಿದೆ ಜೈವಿಕ ರಿಯಾಕ್ಟರ್ನಲ್ಲಿನ ದ್ರಾವಣವು ಒಂದೇ ರೀತಿಯ ಉಷ್ಣ ಪ್ರತಿಕ್ರಿಯೆ ಗುಣಲಕ್ಷಣಗಳನ್ನು ಹೊಂದಿರುವ ಏಕ ಜೀವಕೋಶಗಳನ್ನು ಒಳಗೊಂಡಿದೆ ಆದ್ದರಿಂದ ನಾವು ಉಪನ್ಯಾಸದಲ್ಲಿ ನೋಡಿದಂತೆ ಸಮಯದೊಂದಿಗೆ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಲಾಗ್ನ ಲೀನಿಯರ್ ಡಿಪೆಂಡೆನ್ಸ್ ಅನ್ನು ನೀವು ಊಹಿಸಬಹುದು ಮತ್ತು ಅದು 70 ಡಿಗ್ರಿ C ನಲ್ಲಿ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಅದರ ಮೂಲ ಮೌಲ್ಯದ 20 ಪ್ರತಿಶತಕ್ಕೆ ಇಳಿಯಲು 5 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳುತ್ತದೆ ಇದನ್ನು ನೋಡಿದ ನಂತರ ನಾವು ಪರಿಹಾರದ ಕಡೆ ಹೋಗೋಣ ಮೊದಲ ಪ್ರಶ್ನೆ ನಾವು ಹೇಳಿದಂತೆ ಏನು ಬೇಕು ನಾವು ಒಂದರ ನಂತರ ಒಂದು ಭಾಗವನ್ನು ತೆಗೆದುಕೊಳ್ಳೋಣ ಭಾಗ a ಡೆಸಿಮಲ್ ರಿಡೆಕ್ಷನ್ ಟೈಮ್ ಇದರಿಂದ ಪ್ರಶ್ನೆ ಸ್ಪಷ್ಟವಾಗುತ್ತದೆ ನಾವು ಎರಡನೇ ಪ್ರಶ್ನೆಯನ್ನು ಕೇಳೋಣಏನು ತಿಳಿದಿದೆ ಅಥವಾ ನೀಡಲಾಗಿದೆ ಇದು ಸಿಂಗಲ್ ಸೆಲ್ ಸಸ್ಪೆನ್ಷನ್ ಎಂದು ನಮಗೆ ತಿಳಿದಿದೆ ಹಾಗೂ ನಾವು ಇದನ್ನು ಮೊದಲೇ ಚರ್ಚಿಸಿದ್ದೇವೆ ಮತ್ತು ನಮಗೆ ತಿಳಿದಿದೆ 70 ಡಿಗ್ರಿ C ನಲ್ಲಿ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ 100 ಪ್ರತಿಶತಕದಿಂದ ಶೇಕಡಾ 20 ಪ್ರತಿಶತಕ್ಕೆ ಹೋಗಲು 5 ನಿಮಿಷಗಳು ಅಥವಾ 300 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ 5 ಪಟ್ಟು ಕಡಿತವು 300 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ ನೀವು ಇಲ್ಲಿ ನೋಡಿದರೆ ನಾನು ಈ 5 ನಿಮಿಷಗಳನ್ನು 300 ಸೆಕೆಂಡುಗಳಾಗಿ ಪರಿವರ್ತಿಸಿದ್ದೇನೆ ಅದು ಏನೇ ಇರಲಿ ಸ್ಥಿರವಾದ ಯೂನಿಟ್ಸಗಳೊಂದಿಗೆ ಕೆಲಸ ಮಾಡುವುದು ಸಾಮಾನ್ಯವಾಗಿ ಒಳ್ಳೆಯದು ಮತ್ತುಈ ಕೋರ್ಸ್ನ ಉದ್ದೇಶಗಳಿಗಾಗಿ ನಾವು ಹೆಚ್ಚಾಗಿ ಎಸ್ಐ ಯೂನಿಟ್ಸಗಳನ್ನು ಬಳಸುತ್ತೇವೆ ಮತ್ತು ಅದಕ್ಕಾಗಿಯೇ ನಾನು 5 ನಿಮಿಷಗಳನ್ನು 300 ಸೆಕೆಂಡ್ಗಳಿಗೆ ಪರಿವರ್ತಿಸಿದ್ದೇನೆ ಇದನ್ನು ಎ ಪ್ರಿಯೊರಿ ಮಾಡುವುದು ಒಳ್ಳೆಯದು ಮತ್ತು ಮಾಡಿದ ನಂತರ ನಿಜವಾದ ಪರಿಹಾರವನ್ನು ನೋಡುವುದು ಅಥವಾ ಮೊದಲೇ ನಿಜವಾದ ಪರಿಹಾರಕ್ಕಾಗಿ ನೋಡುವುದು ಒಳ್ಳೆಯದು ನಂತರ ಮೂರನೆಯ ಮುಖ್ಯ ಪ್ರಶ್ನೆ ಏನು ಬೇಕು ಎಂಬುದನ್ನು ಏನೂ ತಿಳಿಯದಿರುವುದರೊಂದಿಗೆ ಹೇಗೆ ಸಂಪರ್ಕಿಸುವುದು ನೀವು ಇದರ ಬಗ್ಗೆ ಯೋಚಿಸಿದರೆ ನಿಮ್ಮಲ್ಲಿ ಬಹಳಷ್ಟು ಜನರು ಇದನ್ನು ಪರಿಹರಿಸುತ್ತಿದ್ದರು ಎಂದು ನನಗೆ ಖಾತ್ರಿಯಿದೆ ನೀವು ಇದರ ಬಗ್ಗೆ ಯೋಚಿಸಿರಿ ನಾವು ಡೆಸಿಮಲ್ ರಿಡೆಕ್ಷನ್ ಟೈಮ್ ಅನ್ನು ಪಡೆದುಕೊಂಡಿದ್ದೇವೆ ಅದನ್ನು ನಾವು ಕೆಲವು ನಿಮಿಷಗಳ ಹಿಂದೆ 2 303 by k d ಎಂದು ಪರಿಶೀಲಿಸಿದ್ದೇವೆ ಆದ್ದರಿಂದ ನಮಗೆ k d ಅಗತ್ಯವಿದೆ ನಾವು k d ಹೊಂದಿದ್ದರೆ D ಅನ್ನು ಕಂಡುಹಿಡಿಯಬಹುದು ಅದು ಡೆಸಿಮಲ್ ರಿಡೆಕ್ಷನ್ ಟೈಮ್ ಇದೆ ಭಾಗ a ನಲ್ಲಿ ಅಗತ್ಯವಿರುವುದು ನೀವು k d ಯನ್ನು ಹೇಗೆ ಕಂಡುಕೊಳ್ಳುತ್ತೀರಿ ಅದನ್ನು ಮಾಡಲು ನಾವು ಹಿಂತಿರುಗಿ ಡೆಸಿಮಲ್ ರಿಡೆಕ್ಷನ್ ಟೈಮ್ ವ್ಯುತ್ಪತ್ತಿಯ ಆಧಾರವನ್ನು ನೋಡೋಣ ವಿಮರ್ಶೆ ಪ್ರಕ್ರಿಯೆಯಲ್ಲಿ ನಾವು ಅದನ್ನು ನೋಡಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದು x v ನಾಟ್ ನಿಂದ x v ಗೆ ಕಡಿತದ ಸಮಯ ಮತ್ತು ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಸಮಯವನ್ನು ನೀಡುತ್ತದೆ ನಾವು ಸಮಯವನ್ನು 2 303 by k d log to the base 10 x v ನಾಟ್ by x v ಎಂದು ಪಡೆದುಕೊಂಡಿದ್ದೇವೆ x v ನಾಟ್ by x v 5 ಆಗಲು ತೆಗೆದುಕೊಂಡ ಸಮಯದ ಮಾಹಿತಿಯನ್ನು ನಾವು ಹೊಂದಿದ್ದೇವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ 100 ಪ್ರತಿಶತದಿಂದ 20 ಪ್ರತಿಶತದವರೆಗೆ 5 ಪಟ್ಟು ಇಳಿಕೆ ಆದ್ದರಿಂದ ನೀವು ಇದನ್ನು ಬದಲಿಸಿದರೆ ಇದು 5 ಆಗುತ್ತದೆ ಆದ್ದರಿಂದ ನಮಗೆ 5 ಪಟ್ಟು ಇಳಿಕೆಗೆ 5 ನಿಮಿಷಗಳು ಅಥವಾ 300 ಸೆಕೆಂಡುಗಳ ಅಗತ್ಯವಿದೆ ಆದ್ದರಿಂದ 300 ಈಕ್ವಾಲ್ಸ್ 2 303 by k d log 5 to the base 10 ಆದ್ದರಿಂದ k d ಇಲ್ಲಿರುವ ಏಕೈಕ ವೇರಿಯೇಬಲ್ k d ನಾವು ಇದನ್ನು ಟ್ರಾನ್ಸ್ಪೋಸ್ ಮಾಡಿದರೆ ಅಥವಾ ಸಮೀಕರಣದ ಎರಡೂ ಬದಿಗಳನ್ನು ಗುಣಿಸಿದರೆ ನಿಮಗೆ ತಿಳಿದಿರುವ ಸಮೀಕರಣದ ಎರಡೂ ಬದಿಗಳಿಗೆ ನೀವು ಒಂದೇ ರೀತಿ ಮಾಡಬಹುದು ಅದು ನಿಮಗೆ ತಿಳಿದಿದೆ ನಾವು ಈ ಭಾಗವನ್ನು k d ಯಿಂದ ಗುಣಿಸಿದರೆ ಮತ್ತು ಈ ಭಾಗವನ್ನು ಸಹ k d ಯಿಂದ ಗುಣಿಸಿದರೆ ನಾವು ಈ ಭಾಗವನ್ನು 300 ರಿಂದ ಭಾಗಿಸಿದರೆ ಮತ್ತು ಈ ಭಾಗವನ್ನು ಸಹ 300 ರಿಂದ ಭಾಗಿಸಿದರೆ ನಮಗೆ k d ಈಕ್ವಾಲ್ಸ್ 2 303 by 300 log 5 to the base 10 ಸಿಗುತ್ತದೆ ಇದು 5 37 into 10 power minus 3 ಸೆಕೆಂಡ್ ಇನ್ವೆರ್ಸ್ ಆಗಿ ಬದಲಾಗುತ್ತದೆ ಈ ನಿರ್ದಿಷ್ಟ ಉತ್ತರವನ್ನು ನೀವು ಪರಿಶೀಲಿಸಬೇಕೆಂದು ನಾನು ಬಯಸುತ್ತೇನೆ ನೀವು ಈ ಉತ್ತರವನ್ನು ಹೊಂದಿದ್ದರೆ ಉತ್ತಮ ಆದರೆ ದಯವಿಟ್ಟು ಪರಿಶೀಲಿಸಿ ಪರಿಹಾರ ಪ್ರಕ್ರಿಯೆಯಲ್ಲಿ ನಾನು ಉದ್ದೇಶಪೂರ್ವಕವಾಗಿ ನನ್ನ ಉತ್ತರಗಳನ್ನು ನಾನೊಬ್ಬನೇ ಪರಿಶೀಲಿಸಿಲ್ಲ ಪರೀಕ್ಷೆಯ ಪ್ರಶ್ನೆಗಳಿಗಾಗಿ ನಾನು ಅದನ್ನು ಮಾಡಿದ್ದೇನೆ ಆದರೆ ಸಮಸ್ಯೆಗಳ ಪರಿಹಾರಗಳಿಗೆ ಉತ್ತರಿಸುವಾಗ ನಿಯೋಜಿಸಲಾದ ಅಭ್ಯಾಸದ ಸಮಸ್ಯೆಗಳ ಪ್ರದರ್ಶನದಲ್ಲಿ ನನ್ನ ಉತ್ತರಗಳನ್ನು ನಾನು ಉದ್ದೇಶಪೂರ್ವಕವಾಗಿ ಪರಿಶೀಲಿಸಿಲ್ಲ ನೀವು ದೋಷವನ್ನು ಕಂಡುಕೊಂಡರೆ ದಯವಿಟ್ಟು ಅದನ್ನು ಸೂಚಿಸಿಅದು ನಿಮಗೆ ಒಂದು ಉತ್ತಮ ಅಭ್ಯಾಸವಾಗುತ್ತದೆ ಈಗ ನಾವು k d ಯನ್ನುಹೊಂದಿದ್ದೇವೆ ಡೆಸಿಮಲ್ ರಿಡೆಕ್ಷನ್ ಟೈಮ್ ಅನ್ನು ನಾವು 2 303 by k d ಎಂದು ಕಾಣಬಹುದು ಇದು 2 303 by 5 37 into 10 power minus 3 ಅಥವಾ 428 9 ಸೆಕೆಂಡುಗಳಾಗಿರುತ್ತದೆ ಇದು ಸೆಕೆಂಡ್ ಇನ್ವೆರ್ಸ್ನಲ್ಲಿರುವುದರಿಂದ ನಾವು ಇದನ್ನು ಸೆಕೆಂಡುಗಳಲ್ಲಿ ಪಡೆಯುತ್ತೇವೆ ಇದನ್ನು ನಾವು 60 ರಿಂದ ಭಾಗಿಸಿದರೆ ನಮಗೆ 7 2 ನಿಮಿಷಗಳು ದೊರೆಯುತ್ತವೆ ಆದ್ದರಿಂದ ಈ ಪರಿಸ್ಥಿತಿಗಳಲ್ಲಿ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ 10 ಪಟ್ಟು ಇಳಿಕೆಯಾಗಲು ಇದು 7 2 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಈಗ b ಭಾಗವನ್ನು ಪರಿಗಣಿಸೋಣ ಮತ್ತೆ ನಾವು ಅದೇ ಪ್ರಶ್ನೆಗಳನ್ನು ಕೇಳುತ್ತೇವೆ ಏನು ಬೇಕು ಮತ್ತುಅದೇ ಪರಿಸ್ಥಿತಿಗಳಲ್ಲಿ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಅದರ ಮೂಲ ಮೌಲ್ಯದ 0 1 ಪ್ರತಿಶತಕ್ಕೆ ಇಳಿಯಲು ತೆಗೆದುಕೊಂಡ ಸಮಯ ಏನು ತಿಳಿದಿದೆ ಅಥವಾ ನೀಡಲಾಗಿದೆ ಸಿಂಗಲ್ ಸೆಲ್ ಸಸ್ಪೆನ್ಷನ್ ಹಿಂದಿನಂತೆಯೇ 70 ಡಿಗ್ರಿ C ನಲ್ಲಿ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ 100 ಪ್ರತಿಶತದಿಂದ ಶೇಕಡಾ 20 ಪ್ರತಿಶತಕ್ಕೆ ಹೋಗಲು 5 ನಿಮಿಷಗಳು ಅಥವಾ 300 ಸೆಕೆಂಡುಗಳು ತೆಗೆದುಕೊಳ್ಳುತ್ತದೆ ಮತ್ತು ನಾವು ಭಾಗ a ನಲ್ಲಿ k d ಯ ಮೌಲ್ಯ ಮತ್ತು ಡೆಸಿಮಲ್ ರಿಡೆಕ್ಷನ್ ಟೈಮ್ ನ ಮೌಲ್ಯವನ್ನು ಕಂಡುಕೊಂಡಿದ್ದೇವೆಇದು ನಮಗೆ ತಿಳಿದ ವಿಷಯಗಳು ಏನು ಬೇಕು ಎಂಬುದನ್ನು ತಿಳಿದಿರುವದರೊಂದಿಗೆ ಹೇಗೆ ಸಂಪರ್ಕಿಸುವುದು ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಅನ್ನು x v ನಾಟ್ ನಿಂದ x v ಗೆ ಕಡಿತ ಮಾಡುವ ಸಮಯವನ್ನು ನಾವು ಈಗಾಗಲೇ ಪಡೆದುಕೊಂಡಿದ್ದೇವೆ ಮತ್ತು ಮೊದಲೇ ನೋಡಿದ್ದೇವೆ ಅದು 2 303 by k d log to the base 10 of x v ನಾಟ್ by x v ಆಗಿರುತ್ತದೆ ಸಮಸ್ಯೆ b ಯಲ್ಲಿ ನಮಗೆ ಆಸಕ್ತಿಯಿರುವ ಸ್ಥಿತಿಯೆಂದರೆ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಅದರ ಮೂಲ ಮೌಲ್ಯದ 0 1 ಪ್ರತಿಶತಕ್ಕೆ ಕಡಿತವಾಗುವುದು xv by xv ನಾಟ್ 0 1 ಎಂದು ನಮಗೆ ತಿಳಿದಿದೆ xv by xv ನಾಟ್ 0 1 ಆಗಿದ್ದರೆ ಇದು ಶೇಕಡಾವಾರು ಪ್ರಮಾಣದಲ್ಲಿದೆ ನಾವು ಅದನ್ನು ಭಿನ್ನರಾಶಿಯಾಗಿ ಪರಿವರ್ತಿಸಿದರೆ ಇದು 0 1 by 100 ಆಗಿರುತ್ತದೆ ನಿಮಗೆ ತಿಳಿದಿದೆ ಶೇಕಡಾವಾರು ಯಾವಾಗಲೂ 100 ರಲ್ಲಿ ಇರುತ್ತದೆ ಆದ್ದರಿಂದ ಭಿನ್ನರಾಶಿಯೆಂದರೆ ನಮಗೆ ಭಿನ್ನರಾಶಿ ಅಗತ್ಯವಿದ್ದಾಗ ನಾವು ಅದನ್ನು 100 ರಿಂದ ಭಾಗಿಸಬೇಕಾಗಿದೆ ಇದು 0 001 ಅಥವಾ 10 power minus 3 ಆಗಿದೆ ಆದ್ದರಿಂದ ನಾವು x v naught by x v ತಿರುಗಿಸಿದರೆ ಅದು 1 by 10 power minus3 ಅಥವಾ 10 power 3 ಆಗಿರುತ್ತದೆ ಹೀಗಾಗಿ ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಅದರ ಮೂಲ ಮೌಲ್ಯದ 0 1 ಪ್ರತಿಶತಕ್ಕೆ ಕಡಿಮೆಯಾಗಲು ಬೇಕಾದ ಸಮಯ ಈಗ ತಿಳಿದಿರುವ ವಿವಿಧ ಅಂಶಗಳನ್ನು ಈ ಸಮೀಕರಣಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡುವುದಾಗಿದೆ2 37 into 10 power minus 3 log to the base 10 of 10 power 3 6 ಸೆಕೆಂಡುಗಳು ಅಥವಾ 21 4 ನಿಮಿಷಗಳು ಆಗಿರುತ್ತದೆ ಸಮಸ್ಯೆಯನ್ನು ಪರಿಹರಿಸಲು ಇದು ಒಂದು ಮಾರ್ಗವಾಗಿದೆ ಈ ಎಲ್ಲಾ ಹಂತಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ ಆಶಾದಾಯಕವಾಗಿ ನೀವು ಈ ಹಂತಗಳನ್ನು ಅರ್ಥಮಾಡಿಕೊಂಡಿದ್ದೀರಿ ಮತ್ತು ನೀವು ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತೀರಿ ಅದು ನಿಮಗೆ ಸ್ವಾಭಾವಿಕವಲ್ಲದಿದ್ದರೆ ಮತ್ತು ನೀವು ಪ್ರಯತ್ನಿಸಿದರೆ ಕ್ಲೋಸ್ಡ್ ಎಂಡೆಡ್ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ನನಗೆ ಖಾತ್ರಿಯಿದೆ ಇದರೊಂದಿಗೆ ನಾವು ಉಪನ್ಯಾಸ 3 ಅನ್ನು ಮುಗಿಸುತ್ತೇವೆ ಈ ಉಪನ್ಯಾಸಗಳು ವಿವಿಧ ಸಮಯಗಳಲ್ಲಿರುತ್ತವೆ ಅವೆಲ್ಲವೂ ಸುಮಾರು 10 ಗಂಟೆಗಳಿರುತ್ತದೆ ಪ್ರತಿ ಉಪನ್ಯಾಸವು ವಿವಿಧ ಸಮಯವನ್ನು ಹೊಂದಿರುತ್ತದೆ ನಾವು ಮುಂದಿನ ಉಪನ್ಯಾಸ ಉಪನ್ಯಾಸ 4 ರಲ್ಲಿ ಭೇಟಿಯಾಗುತ್ತೇವೆ ಮತ್ತೆ ಸಿಗೋಣ English word Word Meaning Basic principle ಬೇಸಿಕ್ ಪ್ರಿನ್ಸಿಪಲ್ ಮೂಲ ತತ್ವ Decimal reduction rate ಡೆಸಿಮಲ್ ರೆಡ್ಯೂಕ್ಷನ್ ರೇಟ್ ದಶಮಾಂಶ ಕಡಿತ ದರ Decimal reduction time ಡೆಸಿಮಲ್ ರಿಡೆಕ್ಷನ್ ಟೈಮ್ ದಶಮಾಂಶ ಕಡಿತ ಸಮಯ Decrease in concentration ಡೇಕ್ರೀಸ್ ಇನ್ ಕಾನ್ಸಂಟ್ರೇಶನ್ ಸಾಂದ್ರತೆಯ ಇಳಿಕೆಯ ಪ್ರಮಾಣ Derive ಡಿರೈವ್ ವ್ಯುತ್ಪತ್ತಿ Equation ಈಕ್ವಾಶನ್ ಸಮೀಕರಣ Factor ಫ್ಯಾಕ್ಟರ್ ಅಪವರ್ತನ First order relationship ಫಸ್ಟ್ ಆರ್ಡರ್ ರೇಲಷನ್ಶಿಪ್ ಮೊದಲ ಶ್ರೇಣಿಯ ಸಂಬಂಧ Inverse ಇನ್ವೆರ್ಸ್ ವಿಲೋಮ linear ಲೀನಿಯರ್ ರೇಖೀಯ single cell suspension ಸಿಂಗಲ್ ಸೆಲ್ ಸಸ್ಪೆನ್ಷನ್ ಏಕ ಜೀವಕೋಶ ನಿಲಂಬನ Sterilization ಸ್ಟೆರಿಲೈಝಷನ್ ಕ್ರಿಮಿಶುದ್ಧೀಕರಣ Viable cell concentration ವ್ಯೆಯಬಲ್ ಸೆಲ್ ಕಾನ್ಸಂಟ್ರೇಶನ್ ಬದುಕಬಲ್ಲ ಜೀವಕೋಶ ಸಾಂದ್ರತೆ